'ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕೋರ್ಸ್ಗೆ ಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು ಸಹಾಯಕ ಪ್ರಾಧ್ಯಾಪಕ ವಾಸ್ತುಶಿಲ್ಪ ಮತ್ತು ಯೋಜನಾ ವಿಭಾಗ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ರೂರ್ಕಿ ಇಂದು ನಾನು ಪಾರಂಪರಿಕ ಘಟಕದ ಬಗ್ಗೆ ಚರ್ಚಿಸಲಿದ್ದೇನೆ ಅದು ಹೇಗೆ ಅಪಾಯಕ್ಕೆ ಒಳಗಾಗುತ್ತದೆ ಮತ್ತು ಬಹು ಮುಖ ದೃಷ್ಟಿಕೋನದಿಂದ ಒಬ್ಬರು ಹೇಗೆ ವಿಶ್ಲೇಷಿಸಬಹುದು ಮತ್ತು ಅಪಾಯ ನಿರ್ವಹಣಾ ಯೋಜನೆಯೊಂದಿಗೆ ಸಂರಕ್ಷಣಾ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಅಪಾಯದಲ್ಲಿರುವ ಬಂಡೆ ಆಶ್ರಯಗಳ ಬಗ್ಗೆ ಮತ್ತು ಇಡೀ ಜಗತ್ತಿನಲ್ಲಿ ನಾವು ಪ್ರಾಚೀನ ಮನುಷ್ಯನ ಆಶ್ರಯವನ್ನು ನೋಡಿದರೆ ಆಶ್ರಯದ ಮೂಲ ರೂಪವೆಂದರೆ ಗುಹೆಗಳು ಗುಹೆ ವಾಸಗಳು ಮತ್ತು ಬಂಡೆ ಆಶ್ರಯಗಳು ನಿಮಗೆ ತಿಳಿದಿವೆ ಮತ್ತು ಪ್ರಪಂಚದ ವಿವಿಧ ಭಾಗಗಳು ಹಿಂದಿನ ಮನುಷ್ಯನು ಹೇಗೆ ಬದುಕಿದ್ದಾನೆ ಮತ್ತು ಅವರ ವರ್ಣಚಿತ್ರಗಳ ಕೆಲವು ಚಿತ್ರಗಳು ಅವರ ಅಲೆಮಾರಿ ಅಥವಾ ಗ್ರಾಮೀಣ ಜೀವನದ ಕೆಲವು ಚಿತ್ರಗಳು ಅಥವಾ ನಿಮಗೆ ತಿಳಿದಿರುವ ಬೇಟೆಯಾಡುವ ಜೀವನದ ಕೆಲವು ಪುರಾವೆಗಳು ಇನ್ನೂ ಇವೆ ಆದ್ದರಿಂದ ಇವೆಲ್ಲವೂ ಇಂದಿನ ಪೀಳಿಗೆಯು ನಮ್ಮ ಐತಿಹಾಸಿಕ ದಾಖಲೆಗಳಿಂದ ಮತ್ತು ಮಾನವ ಜೀವನದ ಮಾನವಶಾಸ್ತ್ರೀಯ ಅಂಶಗಳಿಂದ ಹೇಗೆ ಕಲಿಯಬಹುದು ಎಂಬುದರ ಕೆಲವು ಕಲಿಕೆಗಳು ಆದ್ದರಿಂದ ಈ ಚಿತ್ರವನ್ನು ನೀವು ನೋಡಿದಾಗ ನಾನು ಇತಿಹಾಸಕಾರನಾಗಿ ಮಾತನಾಡುವುದಿಲ್ಲ ನಾನು ವಾಸ್ತುಶಿಲ್ಪಿ ಎಂದು ಮಾತನಾಡುವುದಿಲ್ಲ ನಾನು ಅಪಾಯದ ದೃಷ್ಟಿಕೋನದಿಂದ ಮಾತನಾಡುತ್ತಿದ್ದೇನೆ ಈ ಪರಂಪರೆಯ ಘಟಕವು ಹೇಗೆ ಅಪಾಯಕ್ಕೆ ಒಳಗಾಯಿತು ಮತ್ತು ಹೇಗೆ ಒಬ್ಬರು ಬಹು ಆಯಾಮ ದೃಷ್ಟಿಕೋನದಿಂದ ನೋಡಬಹುದು ಆದ್ದರಿಂದ ನೀವು ಈ ಚಿತ್ರವನ್ನು ನೋಡಿದಾಗ ಈ ಪ್ರದೇಶದ ಸುತ್ತಲೂ ಕೆಲವು ರೀತಿಯ ದ್ರವ ಲಾವಾ ಅಥವಾ ಈ ಪ್ರದೇಶದ ಸುತ್ತಲೂ ಏನಾದರೂ ಹಾದುಹೋಗಿದೆ ಮತ್ತು ಅದು ನೆಲೆಗೊಂಡಿದೆ ಎಂದು ಸ್ಪಷ್ಟವಾಗಿ ಗಮನಿಸಬಹುದು ಮತ್ತು ಗೂಗಲ್ ಅರ್ಥ್ ನಕ್ಷೆಯಿಂದ ನೀವು ಇಡೀ ಇಳಿಜಾರುಗಳು ಮತ್ತು ಇಳಿಜಾರುಗಳು ಮತ್ತು ಅಂಶಗಳನ್ನು ತಣ್ಣಗಾಗಿಸುವ ವಿಧಾನದಿಂದ ರೂಪುಗೊಳ್ಳುವುದನ್ನು ನೋಡಬಹುದು ತದನಂತರ ನೀವು ಇಲ್ಲಿ ಕೆಲವು ಬಂಡೆಯ ರೀತಿಯ ಪರಿಸರವನ್ನು ಮತ್ತು ಕಣಿವೆಯ ರೀತಿಯನ್ನು ನೋಡಬಹುದು ನೀವು ಸ್ವಲ್ಪ ಹತ್ತಿರ ಹೋದರೆ ಅದೇ ಬಂಡೆಗಳು ಅದರ ಸುತ್ತಲೂ ಪರ್ವತಗಳು ಇರುವಂತೆ ಕಾಣುತ್ತದೆ ಬಹಳ ಪ್ರಸ್ಥಭೂಮಿ ರೀತಿಯ ಪರ್ವತಗಳು ಮತ್ತು ನೀವು ಮತ್ತಷ್ಟು ಹತ್ತಿರ ಹೋದರೆ ಮತ್ತು ಪಿಟಲ್ಖೋರಾ ಗುಹೆಗಳನ್ನು ನಾವು ನೋಡಬಹುದು ಇದು ಭಾರತದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಸತ್ಮಾಲಾ ಶ್ರೇಣಿಯಲ್ಲಿರುವ ಪಶ್ಚಿಮ ಘಟ್ಟಗಳಲ್ಲಿದೆ ಮತ್ತು ವಾಸ್ತವವಾಗಿ ನಾನು ಈ ರೀತಿಯ ಇಬ್ಬರು ಪ್ರಮುಖ ವ್ಯಕ್ತಿಗಳಿಗೆ ಮನ್ನಣೆ ನೀಡಲು ಬಯಸುತ್ತೇನೆ ಇದು ಹೆಚ್ಚಿನ ಮಾಹಿತಿ ಪ್ರಭಾಕರ್ ನಂದಗೋಪಾಲ್ ಅವರ ಮೂಲದಿಂದ ಬಂದಿದೆ ಆ ಸಮಯದಲ್ಲಿ ಅವರು ಭಾರತೀಯ ಪುರಾತತ್ವ ಸಮೀಕ್ಷೆಯಲ್ಲಿ ಸೂಪರಿಂಟೆಂಡಿಂಗ್ ಪುರಾತತ್ವಶಾಸ್ತ್ರಜ್ಞರಾಗಿದ್ದರು ಮತ್ತು ಅವರ ಕೆಲಸವೆಂದರೆ ಅವರು ಈ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ದೇಶಪಾಂಡೆ ಅವರ ಕೆಲಸವೂ ಆಗಿದೆ ಆದ್ದರಿಂದ ಇದನ್ನು ನಾನು ಮೊದಲು SPA ಭೋಪಾಲ್ನಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದ ಶಿವಿ ಜೋಶಿಯವರಿಂದ ಸಂಪಾದಿಸಲು ಸಾಧ್ಯವಾಯಿತು ಆದ್ದರಿಂದ ಅವರ ಕೃತಿಗಳಿಂದ ನಾನು ಡಾ ನಂದಗೋಪಾಲ್ ಅವರ ಕೆಲಸದಿಂದ ಅನೇಕ ಛಾಯಾಚಿತ್ರಗಳು ಮತ್ತು ಅನೇಕ ವಿವರಗಳನ್ನು ಕಲಿಯುತ್ತಿದ್ದೇನೆ ಮತ್ತು ನೀವು ನೋಡಬಹುದಾದದ್ದು ಗುಹೆ ನಿವಾಸಿಗಳ ವಸಾಹತು ಮತ್ತು ವಾಸ್ತವವಾಗಿ ಇದು ಒಂದು ರೀತಿಯ ಉತ್ಖನದ ತಾಣವಾಗಿದ್ದು ಇಲ್ಲಿ ಮಾನವ ವಸಾಹತು ನಡೆದಿದೆ ಎಂದು ಜನರು ಅರಿತುಕೊಳ್ಳುತ್ತಾರೆ ಮತ್ತು ಇದರಲ್ಲಿ ನಿಮಗೆ ತಿಳಿದಿರುವ ಅನೇಕ ಅಲೆಮಾರಿ ಬುಡಕಟ್ಟು ಜನಾಂಗದವರನ್ನು ನೀವು ಕಾಣಬಹುದು ಮತ್ತು ಒಂದು ಇದು ಸಾಮೀಪ್ಯ ಹೆಸರಿನಲ್ಲಿ ಮಾತ್ರವಲ್ಲದೆ ಅವರು ಪ್ರಯಾಣಿಸುತ್ತಾರೆ ನೀವು ಅವರ ನೆಟ್ವರ್ಕ್ಗಳನ್ನು ನೋಡಿದರೆ ವ್ಯಾಪಾರ ಜಾಲಗಳು ಅದು ಮತ್ತೆ ಮಹಿಷ್ಮತಿಗೆ ಹೋಗುತ್ತದೆ ಅದು ಮತ್ತೆ ಉಜ್ಜಯಿನಿಗೆ ಹೋಗುತ್ತದೆ ಅದು ನಿಮಗೆ ತಿಳಿದಿರುವ ಮಧ್ಯಪ್ರದೇಶದ ಭೀಂಬೆಟ್ಕಾಗೆ ಹೋಗುತ್ತದೆ ಆದ್ದರಿಂದ ಎಲ್ಲೋರಾ ಅಜಂತಾ ಆದ್ದರಿಂದ ಅದರಂತೆ ಜನರು ಮಧ್ಯ ಮತ್ತು ಪಶ್ಚಿಮ ಭಾಗದ ವಿವಿಧ ಭಾಗಗಳಲ್ಲಿ ಜನರು ಹೇಗೆ ಪ್ರಯಾಣಿಸಿದ್ದಾರೆ ಮತ್ತು ವಲಸೆ ಬಂದಿದ್ದಾರೆ ಮತ್ತು ನೆಲೆಸಿದ್ದಾರೆ ಮತ್ತು ಬಂದರು ನಗರಗಳ ಪಶ್ಚಿಮ ಭಾಗದಲ್ಲಿ ಬಂದರು ನಗರಗಳಲ್ಲಿ ಅವುಗಳ ವಿಸ್ತರಣೆಯು ಅವು ಹೇಗೆ ನೆಲೆಯೂರಿತು ಎಂದು ನಿಮಗೆ ತಿಳಿದಿದೆ ಮತ್ತು ಈ ಗುಹೆ ವಾಸಗಳು ಆಫ್ರಿಕಾದ ಖಂಡದಲ್ಲಿ ಮತ್ತು ದಕ್ಷಿಣ ಅಮೆರಿಕಾದ ಖಂಡದಲ್ಲಿ ಹೇಗೆ ಕೆಲವು ಹೋಲಿಕೆಗಳನ್ನು ಹೊಂದಿವೆ ಎಂಬುದನ್ನು ನೀವು ನೋಡಬಹುದು ಮನುಷ್ಯ ಹೇಗೆ ಬದುಕಿದ್ದಾನೆ ಎಂಬುದರ ಬಗ್ಗೆ ಕೆಲವು ರೀತಿಯ ಚಿತ್ರಣಗಳು ಆದ್ದರಿಂದ ಇದು ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಪಿಟಲ್ಖೋರಾ ಗುಹೆಗಳಾದ ಬೌದ್ಧ ತಾಣದ ವಿನ್ಯಾಸವಾಗಿದೆ ಈಗ ಆರಂಭದಲ್ಲಿ ಈ ತಾಣಗಳು ಕ್ರಿ ಪೂ 250 ರ ಪೂರ್ವಕ್ಕೆ ಹೋಗುತ್ತವೆ ಇದು ಕ್ರಿ ಪೂ 3 ನೇ ಶತಮಾನದವರೆಗೆ ಇದೆ ಮತ್ತು ಅವು ಮುಗಿದಿಲ್ಲ ನೀವು ನೋಡಿದರೆ ಉತ್ಖನನ ಪ್ರಕ್ರಿಯೆಯಲ್ಲಿprocess ಸುಮಾರು 13 ಗುಹೆಗಳು ಪತ್ತೆಯಾಗಿವೆ ಮತ್ತು ಅವುಗಳಲ್ಲಿ ಕೆಲವು ಬಹಳ ನಂತರ ಪತ್ತೆಯಾಗಿವೆ ಮತ್ತು ಕೆಲವು ಆರಂಭದಲ್ಲಿ ಪತ್ತೆಯಾಗಿವೆ ಮತ್ತು ನೀವು ಹಂತ ಹಂತವಾಗಿ ನೋಡಿದರೆ ಮತ್ತು ನೀವು ಇಲ್ಲಿ ನೋಡಲು ಸಾಧ್ಯವಾದದ್ದು 1 2 3 4 5 6 7 9 ಮತ್ತು 6a ಗಳಲ್ಲಿ ಬರೆಯಲ್ಪಟ್ಟ ಗುಹೆ ಸಂಖ್ಯೆಗಳು ಮತ್ತು ಕೆಳಭಾಗದಲ್ಲಿ ನೀವು 10 11 ಮತ್ತು 12 ಮತ್ತು 13 ಅನ್ನು ಹೊಂದಿದ್ದೀರಿ ಅವು ಸಹ ಒಂದೇ ರೂಪದಲ್ಲಿಲ್ಲ ಅವುಗಳು ಒಂದೇ ರೀತಿಯ ಜೋಡಣೆಯಲ್ಲ 3 ನೇ ಸಂಖ್ಯೆಯಿಂದ ನೀವು ನೋಡಬಹುದು ಇದು ಒಂದು ರೀತಿಯ ಚೈತ್ಯ ರೀತಿಯ ವಿಷಯವಾಗಿದೆ ಮತ್ತು ಇಲ್ಲಿ ಮತ್ತೆ 13 ರಲ್ಲಿ ಸಹ ನೀವು ಬೌದ್ಧ ಶೈಲಿಗೆ ಒಂದು ರೀತಿಯ ಚೈತ್ಯರು ಮತ್ತು ವಿಹಾರಗಳನ್ನು ನೋಡಬಹುದು ಆದರೆ ನಾವು ನಂ 1 ರ ಬಗ್ಗೆ ಮಾತನಾಡಿದ್ದು ಇದು ಗುಹೆಯ ಮೂಲಭೂತ ಹಂತವಾಗಿದ್ದು ಇದು ಕ್ರಿ ಪೂ 250 ಕ್ಕಿಂತ ಹಿಂದಿನದು ಮತ್ತು ನಂತರ 1c ಮತ್ತು 2 ಮತ್ತು 3 ರ ಬಗ್ಗೆ ಮಾತನಾಡುವ ಎರಡನೇ ಹಂತವು ಚಿಕ್ಕದಾಗಿದೆ ಮತ್ತು ಮೂರನೆಯದು ಇದು ಒಂದು ರೀತಿಯ ಚೈತ್ಯವಾಗಿದ್ದು ಅದು ಉದ್ದವಾದ ಕಾರಿಡಾರ್ ಆಗಿದೆ ಆದ್ದರಿಂದ ಅದು ಮತ್ತೆ ಕ್ರಿ ಪೂ 250 ಕ್ಕೆ ಹಿಂದಿರುಗುತ್ತದೆ ಆದರೆ 4 ನೇ ಸಂಖ್ಯೆ ಬೃಹತ್ ಸ್ಕ್ವೇರ್ ಬೇಸ್ ಎಂದು ಭಾವಿಸಲಾಗಿದೆ ಇದು ಕ್ರಿ ಪೂ 250 ರಿಂದ 200 ರವರೆಗೆ ಇರುತ್ತದೆ 7 ರಲ್ಲಿ ಇದೇ ರೀತಿಯದ್ದನ್ನು ಹೊಂದಿದೆ ಅದು ಮತ್ತೆ ಸಣ್ಣ ಘಟಕಗಳನ್ನು ಹೊಂದಿದೆ ಅದರ ಸುತ್ತಲೂ ಸಣ್ಣ ವಿಭಾಗಗಳಿವೆ ಮತ್ತು ಅದು 4 ನೇ ಹಂತದ ಹಿಂದಿನದು ಇದು ಸುಮಾರು 200 280 ಕ್ರಿ ಪೂ ಮತ್ತು ಅದೇ ರೀತಿ ನೀವು 6 ಮತ್ತು 2a ಸಂಖ್ಯೆಯನ್ನು ಹೊಂದಿದ್ದೀರಿ ಅವೆಲ್ಲವೂ ಮತ್ತೆ 180 ಯಿಂದ ಕ್ರಿ ಪೂ 160 ಕ್ಕೆ ಹಿಂತಿರುಗಿಸುತ್ತಿವೆ ಮತ್ತು ನೀವು 11 ಮತ್ತು 12 ನೇ ಸಂಖ್ಯೆಯಂತೆ ಬಂದರೆ ಅಲ್ಲಿ ನೀವು ಗುಹೆಗಳ ಇನ್ನೊಂದು ಬದಿಯಲ್ಲಿ ಕೆಳಭಾಗದಲ್ಲಿ ನೋಡಬಹುದು ಅವುಗಳು ಕ್ರಿ ಮೊದಲ ಶತಮಾನ ಮತ್ತು ಕ್ರಿ ಮೊದಲ ಶತಮಾನದಷ್ಟು ಹಳೆಯದಾಗಿದೆ ಎಂದು ನೀವು ನೋಡಬಹುದು ಮತ್ತು ಸಂಖ್ಯೆ 8 9 ಇದು ಮತ್ತೆ 13 ಕ್ಕೆ ಹಿಂದಿರುಗುತ್ತದೆ ಇದು ಕ್ರಿ ಎರಡನೇ ಶತಮಾನದಲ್ಲಿ ಹೆಚ್ಚು ಪರಿಷ್ಕೃತ ಹಂತವಾಗಿದೆ ಆದ್ದರಿಂದ ಇದು ಕ್ರಿ ಪೂ 250 ರ ಪೂರ್ವದಿಂದ ಕ್ರಿ ಶ 2 ನೇ ಶತಮಾನದವರೆಗೆ ತೆಗೆದುಕೊಂಡಿತು ಆದ್ದರಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಸತ್ಮಾಲಾ ಶ್ರೇಣಿಯಲ್ಲಿ ಈ ಪ್ರದೇಶದಲ್ಲಿ ಈ ಗುಹೆ ವಾಸಸ್ಥಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ಎಂಬುದರ ಒಂದು ರೀತಿಯ ಟೈಮ್ಲೈನ್ ಆಗಿದೆ ಈಗ ಅವರು ಈ ಪ್ರಕ್ರಿಯೆಯನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಸಾಕ್ಷ್ಯಗಳಿವೆ ಎಂದು ನಿಮಗೆ ತಿಳಿದಿದೆ ಅವರ ವರ್ಣಚಿತ್ರಗಳು ಹೇಗೆ ಮಾಡಲ್ಪಟ್ಟವು ಹೇಗೆ ಅವರ ಸ್ತಂಭಗಳ ಮೇಲೆ ಸಾಂಕೇತಿಕ ಪ್ರಾತಿನಿಧ್ಯಗಳು ಅದನ್ನು ದಾನ ಮಾಡಿದವರು ಯಾರು ಅದನ್ನು ಯಾವಾಗ ದಾನ ಮಾಡಿದರು ಎಂದು ಅಧ್ಯಯನ ಮಾಡಿದ ಕೆಲವು ಪ್ರತಿಮಾಶಾಸ್ತ್ರಜ್ಞರು ಇದ್ದಾರೆ ಆದ್ದರಿಂದ ಭಾಷಾ ತಿಳುವಳಿಕೆ ಇದೆ ಅದರಲ್ಲಿ ಕಲಾತ್ಮಕ ತಿಳುವಳಿಕೆ ಇದೆ ಮತ್ತು ಅದರ ಶೈಲಿಯ ವ್ಯಾಖ್ಯಾನ ನಿಮಗೆ ತಿಳಿದಿದೆ ಈಗ ಉದಾಹರಣೆಗೆ ಅವರು ಹೇಗೆ ಗುರುತಿಸಿದ್ದಾರೆ ಛಾಯಾಚಿತ್ರದ ಬಲಬದಿಯಲ್ಲಿ ನೀವು ಪಾಲಿಯಲ್ಲಿ ಬರೆಯಲ್ಪಟ್ಟ ಕೆಲವು ಸಣ್ಣ ಪಠ್ಯವನ್ನು ನೋಡಬಹುದು ಅಥವಾ ಇದು ಸ್ತಂಭವು ಮಿತದೇವನ ದಾನವಾಗಿದೆ ಎಂದು ಹೇಳುತ್ತಿದೆ ಇದು ಗತಿಕಾ ಕುಟುಂಬದ ಮಿತ್ರದೇವ ಪತಿಥಾನ ನಿವಾಸಿ ಇದು ಪ್ರತಿಷ್ಠಾನ ಆಧುನಿಕ ಪೈಥಾನ್ ಆಗಿದೆ ಆದ್ದರಿಂದ ಈ ಶಾಸನಗಳು ಕಂಬದ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ಕುಟುಂಬ ಯಾರು ಆದ್ದರಿಂದ ಇದರರ್ಥ ಮತ್ತು ಅವರು ಎಲ್ಲಿಂದ ಸೇರಿದ್ದಾರೆ ಎಂಬುದರ ಬಗ್ಗೆ ನಿಜವಾಗಿ ಹೇಳುತ್ತಿದೆ ಆದ್ದರಿಂದ ಈ ಎಲ್ಲಾ ಪ್ರಕ್ರಿಯೆಗಳು ಯಾವ ರೀತಿಯ ಕುಟುಂಬಗಳು ವಾಸಿಸುತ್ತಿದ್ದವು ಅವರು ಹೇಗೆ ಸಂಪರ್ಕ ಹೊಂದಿದ್ದಾರೆ ಅವರು ಯಾವ ರೀತಿಯ ಸಮಯದ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ಅದೇ ರೀತಿ ನೀವು ಹಂತಗಳನ್ನು ನೋಡಿದರೆ ಪಿಟಲ್ಖೋರಾದಲ್ಲಿ ನಾವು ಸುಮಾರು 5 ಹಂತದ ಶಾಸನಬದ್ಧ ದಾಖಲೆಗಳನ್ನು ಕಂಡುಕೊಳ್ಳುತ್ತೇವೆ ಎಂದು ತಿಳಿಯಲು ಬಹಳ ಶ್ರೀಮಂತ ಸಾಕ್ಷಿಯಾಗಿದೆ ಒಂದು ಮಿತದೇವ ಮತ್ತು ಸಂಘಕಾಸ ರಾಜವೇಜಾಸ ಕುಟುಂಬ ಧೆನುಕಾಟಕ ಮತ್ತು ಭೂತಾರಿಕಿತಾ ಮತ್ತು ನಾಲ್ಕನೇ ಹಂತವು ನನ್ ಮತ್ತು ಕನ್ಹಾದಾಸ ಮತ್ತು ಹಂತ V ಅವೇಶೇನದ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಪತಿಥಾನನ ನಿವಾಸ ಎರಡೂ ಸಘಾಕರಿಂದ ದಾನವಾಗಿರುವುದನ್ನು ಕೆಲವು ಸಾಕ್ಷ್ಯಗಳು ಇದಕ್ಕೆ ಹೋಲುತ್ತದೆ ಮತ್ತು ಇಡೀ ಗುಹೆಗಳ ವಿಹಂಗಮ ನೋಟವನ್ನು ನೀವು ನೋಡಿದರೆ ನೀವು ನೋಡಬಹುದಾದ ಸಣ್ಣ ಸಣ್ಣ ಗುಹೆಗಳು ನಿಜಕ್ಕೂ ಬಹಳ ರೇಖೀಯ ಮಾದರಿಯಲ್ಲಿವೆ ಮತ್ತು ಈ ಪರ್ವತ ಬಿಗ ಮೌಂಡ್ ಕೆಳಗೆ ಹುದುಗಿದೆ ಮತ್ತು ವಿಜ್ಞಾನದ ಕೆಲವು ಇಕೋನೋಗ್ರಾಫಿಕ್ ಅಂಶಗಳು ಮತ್ತು ಅದರ ಸಾಂಕೇತಿಕ ಅಂಶಗಳು ಸಹ ಇವೆ ಅಲ್ಲಿ ನೀವು ಕೆಲವು ಶಿಲ್ಪಗಳನ್ನು ಕಾಣಬಹುದು ಮತ್ತು ಅವರ ಸಮಯದಲ್ಲಿ ಆನೆಯನ್ನು ಪರಿಕಲ್ಪನೆಗೆ ಉಲ್ಲೇಖಿಸಲಾಗುತ್ತದೆ ಬುಲ್ ಅನ್ನು ನೇಟಿವಿಟಿಗೆ ಉಲ್ಲೇಖಿಸಲಾಗುತ್ತದೆ ಕುದುರೆಯನ್ನು ದೊಡ್ಡ ನಿರ್ಗಮನಕ್ಕೆ ಉಲ್ಲೇಖಿಸಲಾಗುತ್ತದೆ ಸಿಂಹವನ್ನು ನಿಮಗೆ ತಿಳಿದಿರುವ ಸಕ್ಯಕ್ಕೆ ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಈ ಸಾಂಕೇತಿಕ ಅಭಿವ್ಯಕ್ತಿಗಳಿಗೆ ಸಂಬಂಧಿಸಿದ ಕೆಲವು ವಿಭಿನ್ನ ಅರ್ಥಗಳಿವೆ ಬೌದ್ಧಧರ್ಮದಲ್ಲಿ ಪಿಟಲ್ಖೋರಾದಲ್ಲಿ ಬೌದ್ಧಧರ್ಮದ ಮಹಾಯಾನ ಹಂತದ ಬಗ್ಗೆ ನಾವು ಮಾತನಾಡುವ ಒಂದು ಪ್ರಮುಖ ಹಂತವಾಗಿದೆ ನೀವು ಎಡಬದಿಯನ್ನು ನೋಡಿದರೆ ಇದು ಮಹಾಯಾನ ಹಂತದ ವರ್ಣಚಿತ್ರಗಳು ಮಹಾಯಾನ ಪಂಥಕ್ಕೆ ಅನುಯಾಯಿಗಳು ಗುಹೆಗಳನ್ನು ಆಕ್ರಮಿಸಿಕೊಂಡಿದ್ದ ಸ್ಥಳದಲ್ಲಿ ಚಿತ್ರಿಸಲಾಗಿದೆ ಎಂಬುದರ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ ಆದರೆ ಸಮಯದ ವ್ಯತ್ಯಾಸವನ್ನು ನೀವು ನೋಡಬಹುದು ಬುದ್ಧನ ಶೈಲಿ ಇಬ್ಬರೂ ಬುದ್ಧನ ಬಗ್ಗೆ ಮಾತನಾಡುತ್ತಿದ್ದಾರೆ ಅದು ಕೇಶವಿನ್ಯಾಸವು ವಿಭಿನ್ನವಾಗಿದೆ ಮತ್ತು ಅವರ ಕಲಾತ್ಮಕ ಶೈಲಿಯು ತುಂಬಾ ವಿಭಿನ್ನವಾಗಿದೆ ವಾಸ್ತವವಾಗಿ ಜನರು ಇದನ್ನು ತಯಾರಿಸಲು ಬಳಸಿದ ಸಮಯದ ಕೆಲವು ಹಂತಗಳು ಇದು ನಿಮಗೆ ತಿಳಿದಿರುವ ಒಂದು ರೀತಿಯ ಪಿಟಲ್ಖೋರಾ ಶೈಲಿಯ ಕೇಶವಿನ್ಯಾಸ ಇವೆಲ್ಲವೂ ಕೆಲವು ಪ್ರತಿನಿಧಿ ಕೌಶಲ್ಯಗಳಾಗಿವೆ ಇವುಗಳನ್ನು ಸಮಯದ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಈಗ ಇದು ಗುಹೆಗಳು ಮತ್ತು ಬೌದ್ಧ ಪಂಥಗಳಂತಹ ಅವುಗಳ ಐತಿಹಾಸಿಕ ಅಂಶಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ಪ್ರತಿನಿಧಿಸಲಾಗಿದೆ ಎಂಬುದರ ಬಗ್ಗೆ ಒಂದು ಸಂಕ್ಷಿಪ್ತ ರೂಪವಾಗಿದೆ ಆದರೆ ನಂತರ ನಾನು ಅದರ ಜಿಯೋಟೆಕ್ನಿಕಲ್ ಅಂಶಗಳನ್ನು ಅದರ ಭೂರೂಪಶಾಸ್ತ್ರದ ಅಂಶಗಳನ್ನು ಸಹ ಸ್ಪರ್ಶಿಸುತ್ತೇನೆ ಈಗ ಪಿಟಲ್ಖೋರಾದಲ್ಲಿ ನಾವು ಬೆಟ್ಟದ ಕೆಳಭಾಗದಲ್ಲಿ ಟ್ಯಾಚೆಲೆಟಿಕ್ ಬಸಾಲ್ಟ್ನ ತುಂಬಾ ದಪ್ಪದಾದ ಪದರವನ್ನು ಗಮನಿಸಿದ್ದೇವೆ ಇದು ಯೋಜಿತ ಯೋಜನೆಗಳ ಪ್ರಕಾರ ಉತ್ಖನನದ ವ್ಯಾಪ್ತಿಯನ್ನು ನಿರ್ಬಂಧಿಸಿದೆ ಏಕೆಂದರೆ ಇದು ಈ ಬಸಾಲ್ಟ್ ಬಗ್ಗೆ ನಿಮಗೆ ತಿಳಿದಿದೆ ಏಕೆಂದರೆ ಇದು ಕೆಲವೊಮ್ಮೆ ತುಂಬಾ ಮೃದುವಾದ ವಸ್ತುವಾಗುತ್ತದೆ ಉತ್ಖನನ ಮಾಡುವಾಗ ಅದು ನಿಮಗೆ ತಿಳಿದಿರುವ ತುಣುಕುಗಳಾಗಿ ಒಡೆಯುತ್ತದೆ ಆ ರೀತಿಯಾಗಿ ಪುರಾವೆಗಳು ಸಹ ಕಳೆದುಕೊಳ್ಳುವ ಅವಕಾಶವಿದೆ ನಾವು ಕೆಲವು ಪುರಾವೆಗಳನ್ನು ಕಳೆದುಕೊಳ್ಳುತ್ತೇವೆ ಈಗ ನೀವು ಇಲ್ಲಿ ನೋಡುವುದು ಒಂದು ರೀತಿಯ ಲಾವಾ ಆಗಿದೆ ಅಲ್ಲಿ ನಾವು Aa ಬಗ್ಗೆ ಮಾತನಾಡುತ್ತೇವೆ ಇದು ಬಸಾಲ್ಟಿಕ್ ಲಾವಾ ಇದು ಒರಟು ಅಥವಾ ರುಬ್ಲಿ ಮೇಲ್ಮೈಯಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಈ ಲಾವಾ ಬ್ಲಾಕ್ಗಳು ಸಹ ನಾವು ಈ ರೀತಿಯ ಒರಟು ಅಥವಾ ರುಬ್ಲಿ ಮೇಲ್ಮೈಯಿಂದ ಕ್ಲಿಂಕರ್ ಅನ್ನು ಹೊರತೆಗೆಯುತ್ತೇವೆ ಲಾವಾವನ್ನು Aa ಎಂದು ಕರೆಯಲಾಗುತ್ತದೆ ಇದು ತುಂಬಾ ನಯವಾದ ಮೇಲ್ಮೈಯಾಗಿದ್ದು ಮುರಿಯದ ಲಾವಾ ಕೂಡ ಬಸಾಲ್ಟಿಕ್ ಲಾವಾ ಆಗಿದ್ದು ಅದು ತುಂಬಾ ನಯವಾದ ಬಿಲ್ಲೋವಿ ಅಂಡುಲೇಟಿಂಗ್ ಅಥವಾ ರೋಪಿ ಮೇಲ್ಮೈಯನ್ನು ಹೊಂದಿದೆ ಮತ್ತು ಇದನ್ನು ಪಾಹೋಹೋ ಎಂದು ಕರೆಯಲಾಗುತ್ತದೆ ಮತ್ತು ಇದು ಹವಾಯಿಯನ್ ಅರ್ಥವಾಗಿದ್ದು ಇದನ್ನು ನಯವಾದ ಮತ್ತು ಮುರಿಯದ ಲಾವಾ ಎಂದು ಕರೆಯಲಾಗುತ್ತದೆ ಇದು ಕೇವಲ ಪಾದರಸವು ಕೆಳಗೆ ಹರಿಯಲು ಪ್ರಾರಂಭಿಸಿದಾಗ ನಿಮಗೆ ತಿಳಿದಿರುವಂತೆ ಇದು ತುಂಬಾ ಮೃದುವಾದ ದ್ರವದಲ್ಲಿ ತೇಲುತ್ತದೆ ಈ ರೀತಿಯ ಕರಗಿದ ಲಾವಾ ತಣ್ಣಗಾದಾಗ ಅದು ರಚನಾತ್ಮಕ ಕೀಲುಗಳನ್ನು ಅಭಿವೃದ್ಧಿಪಡಿಸಲಾಗಿದೆಯೆ ಮತ್ತು ಕೆಲವು ಟೊಳ್ಳಾದ ಸ್ಥಳಗಳನ್ನು ಸಹ ಅಭಿವೃದ್ಧಿಪಡಿಸುತ್ತದೆಯೆ ಎಂದು ರಚನಾತ್ಮಕ ರೂಪಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಇಲ್ಲಿಯೇ ಟೊಳ್ಳಾದ ಸ್ಥಳಗಳು ಅಂತಿಮವಾಗಿ ಮನುಷ್ಯನು ತನ್ನ ಆಶ್ರಯವನ್ನು ಮಾಡಿಕೊಂಡಿದ್ದಾನೆ ಈಗ ನಾವು ಏನು ನೋಡುತ್ತಿದ್ದೇವೆ ಅದು ಒಂದರ ಮೇಲಿರುವ ಸಮತಲ ಪದರಗಳ ಪದರಗಳು ಆದ್ದರಿಂದ ಈ ಪದರಗಳು ಮಾತನಾಡುತ್ತಿರುವ ಈ ಹಾಸಿಗೆಗಳ ಬಗ್ಗೆಯೂ ಮಾತನಾಡುತ್ತವೆ ಆದ್ದರಿಂದ ಒಂದು ಗುಂಪಿನ ಲಾವಾಗಳು ಕೆಳಗಿಳಿದವು ಮತ್ತು ಕ್ರಮೇಣ ಮತ್ತೊಂದು ಲಾವಾ ಮತ್ತು ಅದು ಮತ್ತೊಂದು ಸೆಟ್ ಅನ್ನು ತಣ್ಣಗಾಗಿಸುವ ಹೊತ್ತಿಗೆ ಮತ್ತೊಂದು ಸೆಟ್ ಬಂದಿತು ಆದ್ದರಿಂದ ಈ ರೀತಿಯಲ್ಲಿ ಸಮತಲ ಪದರವು ಒಂದರ ಮೇಲೊಂದು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿತು ಮತ್ತು ಈ ಟ್ಯಾಚೆಲೆಟಿಕ್ ಬಸಾಲ್ಟ್ ಗುಹೆ ಉತ್ಖನನಕ್ಕೆ ಅನುಕೂಲಕರ ಬಂಡೆಯಲ್ಲ ಏಕೆಂದರೆ ಅದರ ರಾಸಾಯನಿಕ ಗುಣಲಕ್ಷಣಗಳು ತೇವಾಂಶದೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತವೆ ಮತ್ತು ತುಂಡುಗಳಾಗಿ ವಿಭಜನೆಯಾಗುತ್ತವೆ ನೀವು ಉತ್ಖನನ ಪ್ರಕ್ರಿಯೆಯನ್ನು ಮಾಡುತ್ತಿರುವ ಕ್ಷಣ ಅದು ಕ್ರಮೇಣ ನಿಮಗೆ ತಿಳಿದಿರುವ ಸಣ್ಣ ವೆಡ್ಜ್ಕೋಲು ಆಕಾರದ ತುಂಡುಗಳಾಗಿ ಒಡೆಯುತ್ತದೆ ಇದು ಉತ್ಖನನ ಸವಾಲುಗಳು ವಿಶೇಷವಾಗಿ ಈ ರೀತಿಯ ವಸ್ತುಗಳೊಂದಿಗೆ ಅದು ಉತ್ಖನನ ಸವಾಲಿನಲ್ಲಿ ಒಂದು ಪ್ರಮುಖ ಅಂಶವಾಗಿದೆ ಇದು ನಾವು ಹಗ್ಗದ ರೀತಿಯ ರಚನೆಯ ಬಗ್ಗೆ ಮಾತನಾಡುವ ಮತ್ತೊಂದು ರೂಪವಾಗಿದೆ ಆದ್ದರಿಂದ ಇದು ಮತ್ತೆ ಪಾಹೋಹೋ ರೀತಿಯ ವಿಷಯವಾಗಿದೆ ಅದು ವಾಸ್ತವವಾಗಿ ಹಗ್ಗದ ರೀತಿಯ ಸ್ವರೂಪದ ಪ್ರವೃತ್ತಿಗೆ ತಿರುಗುತ್ತದೆ ಸಮಯ ಕಳೆದಂತೆ ಗೋಳಾಕಾರದ ಸವೆತ ನೀವು ಸಹ ನೋಡಬಹುದು ಏಕೆಂದರೆ ಮೇಲಿನ ಪದರಗಳಲ್ಲಿನ ಈ ಪದರಗಳು ಚಿಪ್ನಂತೆ ಬರುತ್ತಲೇ ಇರುತ್ತವೆ ಮತ್ತು ಇದು ಮತ್ತೆ ಗೋಳಾಕಾರದ ರೀತಿಯಲ್ಲಿರುತ್ತದೆ ಇದನ್ನು ಗೋಳಾಕಾರದ ಸವೆತ ಎಂದು ಕರೆಯಲಾಗುತ್ತದೆ ಮತ್ತು ಎಡಬದಿಯಲ್ಲಿ ಇಡೀ ಬಂಡೆಯ ರಚನೆ ಹೇಗೆ ಮತ್ತು ಸವೆತದಿಂದಾಗಿ ಅದು ಹೇಗೆ ಚಿಪ್ಸ್ ಡೌನ್ ಆಗುತ್ತದೆ ಎಂಬುದಕ್ಕೆ ನೀವು ಒಂದು ಉದಾಹರಣೆಯನ್ನು ನೋಡುತ್ತೀರಿ ಬಲಭಾಗದಲ್ಲಿ ನೀವು ನೋಡುವುದು ಒಂದು ರೀತಿಯ ಬೋಲೆ ಹಾಸಿಗೆಗಳು ಇದು ನಿಮಗೆ ತಿಳಿದಿರುವ ಡೆಕ್ಕನ್ ಬಲೆಗೆ ಈ ಸತತ ಲಾವಾ ಹರಿವುಗಳು ಹೇಗೆ ಸಿಕ್ಕಿಬಿದ್ದಿವೆ ಎಂಬ ಸಮಯದ ಮಧ್ಯಂತರಗಳನ್ನು ತೋರಿಸುತ್ತದೆ ಮತ್ತು ಸಮಯ ಕಳೆದಂತೆ ಕೆಲವು ಜಲಮೂಲಗಳು ಸಣ್ಣ ಜಲಪಾತಗಳು ಕಂಡುಬಂದಿವೆ ಅಥವಾ ಅವು ಇಳಿಜಾರುವಿನ ಮೂಲಕ ಹರಿಯುತ್ತವೆ ಆದರೆ ಅದು ಯುಗಗಳಿಂದಲೂ ಇದೆ ಮತ್ತು ಜನರು ಅದನ್ನು ಅರಿತುಕೊಂಡಿಲ್ಲ ಮತ್ತು ಇದು ಹಲವು ದಶಕಗಳಿಂದಲೂ ಇದೆ ಈಗ ನೀರು ಅನುಸರಿಸುತ್ತಿದೆ ಮತ್ತು ಗುಹೆಗಳೊಳಗೆ ಹರಿಯುವಿಕೆಯು ಪ್ರಾರಂಭವಾಗಿದೆ ಮತ್ತು ಇದು ಒಂದು ಅಂಶವಾಗಿದೆ ಈಗ ಅವರು ಮಾಡಿದ್ದು ಅವರು ನಿಜವಾಗಿಯೂ ನಕ್ಷೆ ಮಾಡಿದ ಪುರಾತತ್ತ್ವಜ್ಞರ ತಂಡ ಅವರು ವಾಸ್ತವವಾಗಿ ಇಡೀ ಗುಹೆಗಳ ದಾಖಲೆಯನ್ನು ಒಳಗೊಂಡಂತೆ ಬಿರುಕುಗಳ ವಿಶ್ಲೇಷಣೆ ಸೇರಿದಂತೆ ಇಲ್ಲಿ ದಾಖಲಿಸಿದ್ದಾರೆ ಅಲ್ಲಿ ಅವರು ಗುಹೆಗಳ ಚಾವಣಿಯ ಭೌಗೋಳಿಕ ನಕ್ಷೆಯ ಬಗ್ಗೆ ಮಾತನಾಡುತ್ತಾರೆ ಮತ್ತು ಇದು ಒಂದು ಚೈತ್ಯ ಅವರು ಅಲ್ಲಿ ಬಿರುಕುಗಳು ಎಲ್ಲಿವೆ ಯಾವ ವರ್ಗಗಳು ಅಪಾಯದ ವರ್ಗಗಳನ್ನು ವರ್ಗೀಕರಿಸಿ ದಾಖಲಿಸಿದ್ದಾರೆ ಆದ್ದರಿಂದ ಬಿರುಕಿನ ಸ್ವರೂಪವನ್ನು ಅವಲಂಬಿಸಿ ಮತ್ತು ಸ್ಥಿರದಿಂದ ಅತ್ಯಂತ ಅಸ್ಥಿರ ಮಟ್ಟಕ್ಕೆ ಆದ್ದರಿಂದ ಅವರು ಕ್ರ್ಯಾಕ್ ವರ್ಗ 1 2 3 4 5 ಅನ್ನು ಹೇಗೆ ಮಟ್ಟ ಹಾಕಿದರು ಮತ್ತು ಅಲ್ಲಿಯೇ ಅವರು ಈ ಅಪಾಯದ ಅಂಶಗಳನ್ನು ವರ್ಗೀಕರಿಸುತ್ತಾರೆ ಮತ್ತು ಅದೇ ರೀತಿ ಮತ್ತೆ ಅಪಾಯದ ವಿಭಿನ್ನ ಅಂಶಗಳು ಯಾವುವು ಎಂಬುದನ್ನು ಅವರು ಮತ್ತೆ ವರ್ಗೀಕರಿಸುತ್ತಾರೆ ಒಂದು ಸ್ವಲ್ಪ ವೆಸಿಕ್ಯುಲರ್ ಬಸಾಲ್ಟ್ ಸವೇತ ಮತ್ತು ನೀರಿನ ಸೀಪೇಜ್ ವಲಯಗಳು ಅವುಗಳು ಈ ಚುಕ್ಕೆಗಳ ಅಂಶಗಳಾಗಿವೆ ಮತ್ತು ಮುರಿದ ಸೀಲಿಂಗ್ನ ಅಂಚಿನಲ್ಲಿನ ಮೇಲ್ಚಾವಣಿಯು ನಿಮಗೆ ತಿಳಿದಿದೆ ಮತ್ತು ಇಲ್ಲಿಯೇ ಅವರು ಈ ಎಲ್ಲ ಅಂಶಗಳನ್ನು ಮತ್ತೆ ವರ್ಗೀಕರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅಲ್ಲಿಯೂ ಸಹ ಬಿರುಕುಗಳು ಸೀಲಿಂಗ್ ಮಟ್ಟದಲ್ಲಿ ಅಡ್ಡಲಾಗಿ ಮಾತ್ರವಲ್ಲದೆ ಗುಹೆಯ ರಚನೆಯ ಉದ್ದಕ್ಕೂ ನಿರಂತರವಾಗಿ ಗೋಚರಿಸುತ್ತಿವೆ ಈ ವರ್ಟಿಕಲ್ ಬಿರುಕುಗಳು ಬರುತ್ತಿವೆ ಮತ್ತು ಇದನ್ನು ಹೊಂದಿದ ನಂತರ ಈ ಎಲ್ಲಾ ಗುಹೆಗಳನ್ನು ಹೇಗೆ ದಾಖಲಿಸಲು ಸಾಧ್ಯವಾಯಿತು ಮತ್ತು ಅದರ ಪ್ರಾದೇಶಿಕ ಬಿಂದುವಿನಿಂದ ಅವು ಹೇಗೆ ನಕ್ಷೆ ಮಾಡಲು ಸಾಧ್ಯವಾಯಿತು ಮತ್ತು ಅದಕ್ಕೆ ಮೂಲ ಕಾರಣಗಳು ಯಾವುವು ಎಂಬುದನ್ನು ವಿಶ್ಲೇಷಿಸಲು ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾತ್ರ ನಾನು ನಿಮಗೆ ತೋರಿಸಿದೆ ಅದರೊಳಗಿನ ವಸ್ತು ಅಂಶಗಳು ನೀರಿನ ಸೋರಿಕೆ ಸಮಸ್ಯೆಗಳು ಎಲ್ಲಿವೆ ಆದರೆ ಸೀಲಿಂಗ್ ಮುರಿದುಹೋಗಿದೆ ಅಥವಾ ಕಂಬಗಳು ಒಡೆದಿದ್ದರೆ ಹವಾಮಾನದ ಅಂಶಗಳಿಂದಾಗಿ ಚಿಪ್ ಆಗುತ್ತಿರುವ ನೆಲದ ಅಂಶವು ಅಥವಾ ಮಳೆಗಾಲದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಅದು ಹೊಂದಿದೆ ಆದ್ದರಿಂದ ಈ ಎಲ್ಲಾ ದಾಖಲಾತಿಗಳನ್ನು ಮಾಡಲಾಗಿದೆ ಆದ್ದರಿಂದ ಆದರೆ 1954 ರಿಂದ 2008 ರವರೆಗೆ ಸಂರಕ್ಷಣಾ ಯೋಜನೆಯ ಭಾಗವಾಗಿ ತೆಗೆದುಕೊಳ್ಳಲಾದ ಚಟುವಟಿಕೆಗಳ ಗುಂಪನ್ನು ನೀವು ನೋಡಿದಾಗ ನೀವು ಒಂದು ದೊಡ್ಡ ಸಮಯವನ್ನು ನೋಡುತ್ತೀರಿ ಆದರೆ ನಂತರ ನಾವು ನೋಡಬಹುದಾದ ಒಂದು ಸೀಮಿತ ಕೆಲಸ ಆದರೆ ನಂತರ ಒಬ್ಬರು ಅರ್ಥಮಾಡಿಕೊಳ್ಳಬೇಕು ಇದು ಸಾಮಾನ್ಯ ಕಟ್ಟಡ ಯೋಜನೆಯಲ್ಲ ಇದು ಸಂರಕ್ಷಣಾ ಯೋಜನೆಯಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ ಸಮಯ ತೆಗೆದುಕೊಳ್ಳುತ್ತದೆ ಏಕೆಂದರೆ ಅದನ್ನು ಹೇಗೆ ಮಾಡಬೇಕೆಂಬುದನ್ನು ಸಣ್ಣ ಸ್ಕ್ಯಾಫೋಲ್ಡಿಂಗ್ ಮಾಡಲು ಸಹ ವಿಶ್ಲೇಷಿಸುವುದು ನಿಮಗೆ ತಿಳಿದಿರುವ ಒಂದು ದೊಡ್ಡ ಕಾರ್ಯವಾಗಿದೆ ಏಕೆಂದರೆ ನೀವು 1954 55ರಂತೆ ಪುರಾವೆಗಳನ್ನು ನಾಶಪಡಿಸಬಹುದು ಏಕೆಂದರೆ ಇದನ್ನು ದೊಡ್ಡ ಬಂಡೆಗಳು ಮತ್ತು ಭಗ್ನಾವಶೇಷಗಳವರೆಗೆ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಅವರು ಅದನ್ನು ತೆರವುಗೊಳಿಸಲು ಪ್ರಾರಂಭಿಸಿದ್ದಾರೆ ಮತ್ತು ನಂತರ ಈಗಾಗಲೇ ಕೆಲವು ಬಿದ್ದ ಮತ್ತು ಕುಸಿದಿರುವ ಬಂಡೆಯ ಭಾಗಗಳನ್ನು ಮುಂಭಾಗದಲ್ಲಿ ತೆಗೆದುಹಾಕಲಾಗಿದೆ ಮತ್ತು ಪ್ರದೇಶವನ್ನು ನೆಲಸಮ ಮಾಡಲಾಗಿದೆ ಮತ್ತು 1955 56ರಲ್ಲಿ ಬೆಟ್ಟದ ತುದಿಯಿಂದ ಗುಹೆಗಳಿಗೆ ಮೆಟ್ಟಿಲುಗಳ ನಿರ್ಮಾಣ ಮತ್ತು ಮುಖ್ಯ ಚೈತ್ಯದ ಪಕ್ಕದಲ್ಲಿರುವ ವಿಹಾರದಲ್ಲಿ ಸೀಲಿಂಗ್ ಮತ್ತು ಇತರ ಭಗ್ನಾವಶೇಷಗಳಿಂದ ಬಿದ್ದ ಬೃಹತ್ ಬಂಡೆಗಳನ್ನು ತೆಗೆದುಹಾಕುವುದರಿಂದ ಗುಹೆಗಳಿಗೆ ಕಡಿಮೆ ಪರಿಣಾಮ ಬೀರಿತು ಆದ್ದರಿಂದ 57 ಮತ್ತು 58 ರಲ್ಲಿ ಚೈತ್ಯ ಮತ್ತು ವಿಹಾರ ಗುಹೆಗಳ ಮುಂದೆ ತೆರವುಗೊಳಿಸುವಿಕೆಯು ಕೆಲವು ವಿಶಿಷ್ಟ ಲಕ್ಷಣಗಳು ಮತ್ತು ಶಿಲ್ಪಗಳನ್ನು ಬಹಿರಂಗಪಡಿಸಿತು ಅಲ್ಲಿಯೇ ನಾನು ನಿಮಗೆ ಸಿಂಹ ಮತ್ತು ಬುಲ್ ಕುದುರೆಗಳನ್ನು ತೋರಿಸಿದೆ ಮತ್ತು 58 59ರಲ್ಲಿ ಮತ್ತೆ ಗುಹೆ 4 ಇನ್ನೂ ಎರಡು ಆನೆ ಕ್ಯಾರಿಯಟೈಡ್ಗಳನ್ನು ಬಹಿರಂಗಪಡಿಸಿದೆ ಮತ್ತು ಒಂದೊಂದಾಗಿ ಅವರು ಕಂಡುಹಿಡಿಯಲು ಪ್ರಾರಂಭಿಸಿದರು ಮತ್ತು ಅವು ಪ್ರಾರಂಭವಾದವು ಮತ್ತು ಅವು ಮತ್ತೆ 1959 60ರಲ್ಲಿ ಈ ಹೊತ್ತಿಗೆ 1 ರಿಂದ 4 ರವರೆಗಿನ ಬೆಟ್ಟದ ಎದುರು ಗುಹೆಯಿಂದ ಅವಶೇಷಗಳನ್ನು ತೆಗೆದುಕೊಳ್ಳಲು ಸುಮಾರು 6 ವರ್ಷಗಳು ಆಗಿದೆ ಎಂದು ತಿಳಿದಿದೆ ಅದು ಕೇವಲ ಅವಶೇಷಗಳನ್ನು ತೆರವುಗೊಳಿಸಲು ಆರು ವರ್ಷಗಳ ಯೋಜನೆಯಾಗಿದೆ ಆದರೆ 60 61ರಲ್ಲಿ ರಾಕ್ ಕಟ್ ಸಿಸ್ಟರ್ನ್ ಅನ್ನು ನೀರಿನ ಶೇಖರಣೆಗಾಗಿ ಭಗ್ನಾವಶೇಷಗಳಿಂದ ತೆರವುಗೊಳಿಸಲಾಯಿತು ಮತ್ತು ಗುಹೆಯ ಮೇಲ್ಭಾಗದಲ್ಲಿ ರಾಕ್ ಕಟ್ ಚರಂಡಿಯನ್ನು ಎಕ್ಸ್ಕವೇಷನ್ ಮಾಡುವ ಕೆಲಸವನ್ನು ಪ್ರಾರಂಭಿಸಲಾಯಿತು ಆದ್ದರಿಂದ ಆ ರೀತಿಯಲ್ಲಿ ಅವರು ಸಿಸ್ಟರ್ನ್ ಮತ್ತು ನೀರಿನ ಸಂಗ್ರಹಣೆ ಅನ್ನು ಪ್ರಾರಂಭಿಸಿದರು ಮತ್ತು 1995 ಇಲ್ಲಿಯೇ ಅವರು ಮಿಲ್ಡ್ ಸ್ಟೀಲ್ ಕಾಲು ಸೇತುವೆ ಪ್ರಾರಂಭಿಸಿದರು ಏಕೆಂದರೆ ಪ್ರವಾಸಿಗರು ಪಂಪ್ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಪ್ರಯತ್ನಿಸುವ ಪುರಾವೆಗಳನ್ನು ನಾಶಪಡಿಸದೆ ಅವುಗಳನ್ನು ಚಾನಲ್ ಮಾಡಲು ಪ್ರಾರಂಭಿಸುತ್ತಾರೆ ಅದಕ್ಕಾಗಿ ಅಲ್ಲಿ ಅವರು ಕೆಲವು ರೀತಿಯ ಪ್ರವೇಶವನ್ನು ಉಳಿಸಿಕೊಳ್ಳುತ್ತಾರೆ ಆದರೆ 2001 ರಿಂದಲೂ ಪಿಟಲ್ಖೋರಾ ಗುಹೆಗಳು ಮತ್ತು ಸುತ್ತಮುತ್ತಲಿನ ಜಿಯೋನ್ವಿರೋನ್ಮೆಂಟಲ್ ಮತ್ತು ಜಿಯೋಟೆಕ್ನಿಕಲ್ ಮತ್ತು ಭೌಗೋಳಿಕ ಮತ್ತು ಜಿಯೋಲಾಜಿಕಲ್ ಅಧ್ಯಯನಗಳ ಕೆಲಸವನ್ನು GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ನೀಡಲಾಗುತ್ತದೆ ಆದರೆ ಇಲ್ಲಿ ಒಂದು ಗುಂಪಿನ ಚಟುವಟಿಕೆಗಳು ಹೇಗೆ ಸಂಬಂಧಿಸಿವೆ ಎಂಬುದು ಮಾತ್ರವಲ್ಲ ತಾಂತ್ರಿಕತೆಯ ವಿಭಿನ್ನ ಆಯಾಮವೂ ಅದರೊಳಗೆ ಬರುತ್ತದೆ ಈಗ ಇದು ಸಂರಕ್ಷಣಾ ವಾಸ್ತುಶಿಲ್ಪಿ ಕಥೆಯಲ್ಲ ಇದು ಕೇವಲ ಒಂದು ಕಾರ್ಯವಲ್ಲ ಆದರೆ ಈ ವಿಶ್ಲೇಷಣೆಯು ಜಿಯೋಟೆಕ್ನಿಕಲ್ ಮತ್ತು ಜಿಯೋ ಎನ್ವಿರಾನ್ಮೆಂಟಲ್ ಅಧ್ಯಯನದೊಂದಿಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರಲ್ಲಿ ಸಹಕರಿಸುತ್ತದೆ ಏಕೆಂದರೆ ಈ ರೀತಿಯ ಪ್ರಭಾವದ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಅವು ಈಗ ಆಧಾರವಾಗುತ್ತವೆ ಅದು ಅಪಾಯದ ಅಂಶವಾಗಿದೆ ಈಗ ಈ ಎಲ್ಲಾ ವಿಶ್ಲೇಷಣೆಯನ್ನು ಅನುಸರಿಸಿ ಗುಹೆಗಳ ಒಳಗೆ ಯಾವ ರೀತಿಯ ಮಾರ್ಪಾಡುಗಳನ್ನು ಮಾಡಲಾಗಿದೆ ಆದ್ದರಿಂದ ಅವರು ಮೇಲ್ಛಾವಣಿಯ ಅಂಚುಗಳು ಮತ್ತು ವರ್ಟಿಕಲ್ ಅಂಶದ ರಚನೆ ಮತ್ತು ಮೇಲ್ಛಾವಣಿಯ ಅಂಶವು ಹೇಗೆ ವಿಲೀನಗೊಳ್ಳುತ್ತಿದೆ ಎಂಬುದನ್ನು ನೋಡಲು ಪ್ರಾರಂಭಿಸಿರುವುದನ್ನು ನೀವು ನೋಡಬಹುದು ಅದು ಸಾಕಷ್ಟು ಹಾನಿ ಸಂಭವಿಸಿದೆ ಮತ್ತು ಅದು ಯಾವುದೇ ಸಮಯದಲ್ಲಿ ಕುಸಿಯುವ ಅವಕಾಶವಿರಬಹುದು ಆದ್ದರಿಂದ ಅವರು ಅಂಚುಗಳಲ್ಲಿ ಕೆಲವು ರೀತಿಯ ಬೆಂಬಲ ವ್ಯವಸ್ಥೆಯನ್ನು ನೀಡಲು ಪ್ರಾರಂಭಿಸಿದರು ಇದರಿಂದಾಗಿ ರಚನೆಯ ಸಮತೋಲನವೂ ನಿಮಗೆ ತಿಳಿದಿದೆ ಅಲ್ಲದೆ ಅವರು ಈಗಾಗಲೇ ಹೊಂದಿರುವ ಯಾವುದೇ ಕಾಲಮ್ಗಳು ಮತ್ತು ಈಗ ಅವುಗಳನ್ನು ರಿಟ್ರೊಫಿಟ್ ಮಾಡುವುದು ಮತ್ತು ಸೀಲಿಂಗ್ಗೆ ಒಂದು ರೀತಿಯ ಸಪೋರ್ಟ್ ನೀಡುವುದನ್ನು ಇಲ್ಲಿ ನೀವು ನೋಡಬಹುದು ಆದ್ದರಿಂದ ಈಗ ನೀವು ಸ್ಕ್ಯಾಫೋಲ್ಡಿಂಗ್ ಪ್ರಕ್ರಿಯೆಯನ್ನು ನೋಡಬಹುದು ಏಕೆಂದರೆ ಸ್ಕ್ಯಾಫೋಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಕೆಲಸ ಏಕೆಂದರೆ ನೀವು ಸಾಮಾನ್ಯ ಕಟ್ಟಡ ಯೋಜನೆ ರೀತಿ ಗೋಡೆಯನ್ನು ಹೊಡಿಯುವ ಅವಶ್ಯಕತೆ ಇಲ್ಲ ನೀವು ಸಪೋರ್ಟ್ ವ್ಯವಸ್ಥೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಸಂರಕ್ಷಣಾ ಯೋಜನೆಯಲ್ಲಿ ಅದು ಹಾಗೆ ಕೆಲಸ ಮಾಡುವುದಿಲ್ಲ ಏಕೆಂದರೆ ನೀವು ಮಾಡಬೇಕಾಗಿರುವುದು ಪ್ರತಿಯೊಂದು ಸಾಕ್ಷ್ಯವೂ ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಅದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ನಿರ್ಣಾಯಕ ಆದ್ದರಿಂದ ಪುನಃಸ್ಥಾಪನೆ ಪ್ರಕ್ರಿಯೆಯನ್ನು ಈ ರೀತಿ ಮಾಡಲಾಗಿದೆ ಮತ್ತು ನಿಮಗೆ ತಿಳಿದಿರುವ ಫ್ಲೋರಿಂಗ್ ಭಾಗದಲ್ಲಿ ಕೆಲವು ಬಾರಿ ಕಂಡುಬಂದಿದೆ ಅದನ್ನು ಚಿಪ್ ಮಾಡಲಾಗಿದೆ ಆದ್ದರಿಂದ ಅವರು ಕೆಲವು ರೀತಿಯ ಫ್ಲೋರಿಂಗ್ ಪುನಃಸ್ಥಾಪನೆ ಮಾಡಲು ಪ್ರಾರಂಭಿಸಿದ್ದಾರೆ ಮತ್ತು ಅದೇ ರೀತಿ ಅವರು ಬಿರುಕುಗಳು ಉಂಟಾದಲ್ಲಿ ಕೆಲವು ಸಪೋರ್ಟ್ ವ್ಯವಸ್ಥೆಗಳನ್ನೂ ಸಹ ನೀಡಿದರು ಮತ್ತು ಸ್ವಲ್ಪ ದಿನಗಳ ನಂತರ ಇದು ಭಾರವನ್ನು ತಾಳುವದಿಲ್ಲ ಎಂದು ಅಲ್ಲಿಯೇ ಅವರು ಕೆಲವು ರೀತಿಯ ಬೃಹತ್ ಕಲ್ಲಿನ ಗೋಡೆಯನ್ನು ನೀಡಲು ಪ್ರಾರಂಭಿಸಿದರು ಯಾವುದೇ ಹೆಚ್ಚುವರಿ ವಸ್ತುಗಳನ್ನು ನೀಡದೆ ಕಲ್ಲಿನ ಗೋಡೆಯಂತೆ ಇಟ್ಟುಕೊಳ್ಳಲಾಗಿದೆ ಅಲ್ಲದೆ ವರ್ಣಚಿತ್ರಗಳು ಅತ್ಯಂತ ಪ್ರಮುಖ ಅಂಶಗಳಾಗಿವೆ ಅಲ್ಲಿ ಅವರು ಅಪಾಯವನ್ನು ಪರಿಶೀಲಿಸುತ್ತಾರೆ ಆದ್ದರಿಂದ ಈ ವರ್ಣಚಿತ್ರಗಳನ್ನು ಪುನಃಸ್ಥಾಪಿಸುವುದು ಹೇಗೆ ಎಂಬುದು ಒಂದು ದೊಡ್ಡ ಸವಾಲು ಮತ್ತು ಅಲ್ಲಿಯೇ ನೀವು ರಸಾಯನಶಾಸ್ತ್ರದ ಜನರೊಂದಿಗೆ ಪುರಾತತ್ತ್ವಜ್ಞರ ಜನರೊಂದಿಗೆ ಕೆಲಸ ಮಾಡಬೇಕಾಗಿದೆ ಏಕೆಂದರೆ ವಸ್ತು ವಿಜ್ಞಾನಿಗಳು ಸಹ ಇದರಲ್ಲಿ ಭಾಗಿಯಾಗಬಹುದೆಂದು ನೀವು ನೋಡಬೇಕಾಗಿದೆ ನಾವು ಅವುಗಳನ್ನು ನಿಜವಾಗಿ ಹೇಗೆ ರಕ್ಷಿಸಬಹುದು ಎಂಬುದು ಬಹಳ ಮುಖ್ಯ ಈಗ ನೀವು ನೋಡುವುದು ಒಂದು ಸಣ್ಣ ಕಾಲುವೆ ಆದರೆ ಸ್ಥಳಾಕೃತಿಯ ಅಂಶಗಳ ಬಗ್ಗೆ ಸಮಗ್ರ ತಿಳುವಳಿಕೆಯ ನಂತರ ಮತ್ತು ನೀರಿನ ಒಸರುವಿಕೆ ಯಾವ ಕಡೆಯಿಂದ ಬರುತ್ತಿವೆ ಎಂಬ ತಿಳುವಳಿಕೆಯ ನಂತರ ನೀರಿನ ಮೂಲ ಕಾರಣ ಕೇವಲ ಗುಹೆಯಲ್ಲಿಲ್ಲ ಎಂದು ಅವರು ಅರ್ಥಮಾಡಿಕೊಂಡರು ಅದು ಎಲ್ಲೋ ಪರ್ವತದ ಕಡೆಯಿಂದ ಆದ್ದರಿಂದ ನಂತರ ಅವರು ಈ ನೀರನ್ನು ಹೇಗೆ ತಿರುಗಿಸಬೇಕು ಎಂದು ನಿಮಗೆ ತಿಳಿದಿರುವ ಒಂದು ರೀತಿಯ ಚಾನಲ್ ತಯಾರಿಸಲು ಪ್ರಾರಂಭಿಸಿದರು ಇದರಿಂದಾಗಿ ಕನಿಷ್ಠ ಪಕ್ಷ ಗುಹೆಗಳಲ್ಲಿನ ನೀರಿನ ಒಸರುವಿಕೆಯನ್ನು ನಿಯಂತ್ರಿಸಬಹುದು ಆದ್ದರಿಂದ ಇದು ಬಹಳ ಸಣ್ಣ ಹಸ್ತಕ್ಷೇಪವಾಗಬಹುದು ಆದರೆ ಈ ಪಾರಂಪರಿಕ ರಚನೆಗಳನ್ನು ರಕ್ಷಿಸಲು ಸಮಗ್ರ ವಿಶ್ಲೇಷಣೆ ಮಾಡಬೇಕಾಗಿದೆ ವಾಸ್ತವವಾಗಿ ಈ ನಿರ್ದಿಷ್ಟ ರಚನೆಗಳ ಬಗ್ಗೆ ನಿಜವಾಗಿಯೂ ಕೆಲಸ ಮಾಡಿದ ವಿದ್ವಾಂಸರಲ್ಲಿ ಒಬ್ಬರು ಎಂ ದೇಶಪಾಂಡೆ ಮತ್ತು ಈ ಪಿಟಲ್ಖೋರಾದ ಅನೇಕ ಹೆಸರುಗಳು ಇರುವಲ್ಲಿ ಪಿಥಾಲ್ಖೋರಾಯ ಚಿಲೆನಿ ಖೋರಾ ಒಂದು ಕಂದರ ಕಮರಿ ಅಥವಾ ಗ್ಲೀನ್ ಮತ್ತು ಸಿಂಕ್ಲೇರ್ ಲೆವಿ ಇದು ಬ್ರಜಿನ್ ಗ್ಲೀನ್ ಪಿಪಾಲ್ ಖೋರಾ ಇದು ಫಿಕಸ್ ರಿಲಿಜಿಯೋಸಾ ಇದು ಬೌದ್ಧ ಧರ್ಮವನ್ನು ಪ್ರತಿಬಿಂಬಿಸುವ ಬೋಧಿ ಮರವಾಗಿದೆ ಮತ್ತು ಬಹಳಷ್ಟು ವಿಭಾಗಗಳು ಹೇಗೆ ಸೇರುತ್ತವೆ ಎಂಬುದು ನಿಮಗೆ ತಿಳಿದಿದೆ ಮತ್ತು ಅವರು ಅಪಾಯದ ಈ ಮೌಲ್ಯಮಾಪನದ ಮೇಲೆ ಕೆಲಸ ಮಾಡುತ್ತಾರೆ ಸಂರಕ್ಷಣೆಯೂ ಸಹ ಆದರೆ ನೀವು ಅದನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ಸಹ ಒಂದು ಪ್ರಮುಖ ಅಂಶವಾಗಿದೆ ಇದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು